ನಮಸ್ಕಾರ ಮತ್ತು ಮೆಕ್ಯಾನೊಬಯಾಲಜಿ ಪರಿಚಯದ ನಮ್ಮ ಇಂದಿನ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಎರಡು ತರಗತಿಗಳಲ್ಲಿ ನಾವು ಕಾಂಡಕೋಶಗಳ ಮೆಕ್ಯಾನೊಬಯಾಲಜಿ ಬಗ್ಗೆ ಅಥವಾ ಭೌತಿಕ ಅಂಶಗಳು ಕಾಂಡಕೋಶದ ಡಿಫ್ಫೆರೆನ್ಶಿಯೇಶನ್ ಅನ್ನು ಹೇಗೆ ಪ್ರಭಾವಿಸುತ್ತವೆ ಎಂಬುದರ ಕುರಿತು ಚರ್ಚಿಸಲು ಪ್ರಾರಂಭಿಸಿದ್ದೇವೆ ಆ ನಿಟ್ಟಿನಲ್ಲಿ ನಾನು ಎರಡು ಸಂಶೋಧನಾ ಪತ್ರಿಕೆಗಳನ್ನು ಚರ್ಚಿಸಿದೆ ಒಂದು ಕೋಶ ಆಕಾರದ ಮೂಲಕ ನಿಯಂತ್ರಣ ಮತ್ತು ಇನ್ನೊಂದು ಇಸಿಎಂ ಬಿಗಿತದ ಮೂಲಕ ಇಸಿಎಂ ಬಿಗಿತಗಳಲ್ಲಿ ನೀವು ಎಚ್ಎಂಎಸ್ಸಿ ಯನ್ನು ವಿಭಿನ್ನ ಬಿಗಿತಗಳ ತಲಾಧಾರಗಳ ಮೇಲೆ ಪ್ಲೇಟ್ ಮಾಡಿದರೆ ಈ ಎಚ್ಎಂಎಸ್ಸಿ ಗಳು ಮೃದು ಮೆದುಳಿನ ಮೈಮೆಟಿಕ್ ಮ್ಯಾಟ್ರಿಸೆಸ್ ಗಳ ಮೇಲೆ ನ್ಯೂರೋಜೆನಿಕ್ ವಂಶಾವಳಿಯಾಗಿ ಡಿಫ್ಫೆರೆನ್ಶಿಯೇಟ್ ಆಗುತ್ತವೆ ಎಂದು ತೋರಿಸಲಾಗಿದೆ ಮಧ್ಯಂತರ ಬಿಗಿತದ ತಲಾಧಾರಗಳ ಮೇಲೆ ಮೈಯೋಜೆನಿಕ್ ವಂಶಾವಳಿ ಅಂದರೆ ಸ್ನಾಯು ಮತ್ತು ಗಟ್ಟಿಯಾದ ಮೇಲ್ಮೈಗಳಲ್ಲಿ ಗಟ್ಟಿಯಾದ ಮೂಳೆ ಮೈಮೆಟಿಕ್ ತಲಾಧಾರಗಳ ಮೇಲೆ ಆಸ್ಟಿಯೋಜೆನಿಕ್ ವಂಶಾವಳಿಗಳಾಗಿ ಡಿಫ್ಫೆರೆನ್ಶಿಯೇಟ್ ಆಗುತ್ತವೆ ಈ ಎಲ್ಲಾ ಸಂದರ್ಭಗಳಲ್ಲಿ ಜೀವಕೋಶದ ಆಕಾರದಲ್ಲಿನ ಬದಲಾವಣೆಯು ನಾಲ್ಕರಿಂದ ಆರು ಗಂಟೆಗಳಲ್ಲಿ ಸಂಭವಿಸಿದೆ ಎಂದು ನೀವು ನೆನಪಿಸಿಕೊಂಡರೆ ಬಿಗಿತವು ಸಂಕೇತವಾಗಿದ್ದರೂ ಜೀವಕೋಶದ ಆಕಾರದಲ್ಲಿನ ಬದಲಾವಣೆಗಳ ಮೂಲಕ ಈ ಡಿಫ್ಫೆರೆನ್ಶಿಯೇಶನ್ ಸಂಭವಿಸುತ್ತಿದೆ ಮುಂಚಿನ ಸಮಯದಲ್ಲಿ ಜೀವಕೋಶದ ಆಕಾರವನ್ನು ಪ್ರೋಗ್ರಾಮ್ ಮಾಡಲಾಗಿದೆಯೆಂದು ಸೂಚಿಸುತ್ತದೆ ಮತ್ತು ಈ ಜೀವಕೋಶದ ಆಕಾರವು ಜೀವಕೋಶದ ಒಟ್ಟಾರೆ ಸ್ಥಿತಿಯ ಮೇಲೆ ಮುದ್ರೆ ನೀಡುತ್ತದೆ ಮತ್ತು ಇದು ನ್ಯೂರೋಜೆನಿಕ್ ಅಥವಾ ಮೈಯೋಜೆನಿಕ್ ಅಥವಾ ಆಸ್ಟಿಯೋಜೆನಿಕ್ ವಿಧಿಯನ್ನು ನಿರ್ದೇಶಿಸುತ್ತದೆ ಆದ್ದರಿಂದ ಓದುವ ನಿಯೋಜನೆಗೆ ನಾಲ್ಕು ಸಂಶೋಧನಾ ಪತ್ರಿಕೆಗಳನ್ನು ನಿಮಗೆ ಶಿಫಾರಸು ಮಾಡುತ್ತೇನೆ ಇದು ಜೀವಕೋಶದ ಆಕಾರವನ್ನು ನಿಯಂತ್ರಿಸುವ ಮೂಲಕ ಜೀವಕೋಶದ ಸಾಂದ್ರತೆಯು ಕಾಂಡಕೋಶದ ವಿಧಿಯನ್ನು ಪ್ರಭಾವಿಸಿದ ಬೆಳವಣಿಗೆಯ ಕೋಶ ಸಂಶೋಧನಾ ಪತ್ರಿಕೆಯಾಗಿದೆ ಅವರು ಒಂದೇ ಗಾತ್ರದ ಕೋಶವನ್ನು ಬಳಸಿದ ಇತರ ಪತ್ರಿಕೆ ಇದು ಆದರೆ ಬದಲಾವಣೆಯು ಆಕಾರ ಅನುಪಾತದಲ್ಲಿದೆ ಆದ್ದರಿಂದ ಜೀವಕೋಶದ ಹರಡುವಿಕೆಯನ್ನು ನಿಯಂತ್ರಿಸುವಲ್ಲಿ ತಲಾಧಾರದ ಬಿಗಿತದ ಪರಿಣಾಮವನ್ನು ತೋರಿಸುವ ಮೊದಲ ಅಧ್ಯಯನವು ಆಗಿದ್ದು ಇದು ಮೂರನೆಯ ಪತ್ರಿಕೆ ಮತ್ತು ಅಂತಿಮ ಅಧ್ಯಯನವು ವಿಭಿನ್ನ ಬಿಗಿತಗಳ ತಲಾಧಾರಗಳ ಮೇಲೆ ಕಾಂಡಕೋಶದ ವಿಧಿಯ ಬಗ್ಗೆ ಆಗಿದೆ ಈ ಅಧ್ಯಯನಗಳು ಇಸಿಎಂ ಬಿಗಿತವು ಕಾಂಡಕೋಶ ವಿಧಿಯ ಪ್ರಮುಖ ನಿಯಂತ್ರಕವಾಗಿದೆ ಎಂಬುದನ್ನು ತೋರಿಸುತ್ತದೆ ಈಗ ವಿವಿಧ ಪರಿಸ್ಥಿತಿಗಳಿವೆ ಮೊದಲನೆಯದಾಗಿ ಇಸಿಎಂ ಬಿಗಿತದ ದೃಷ್ಟಿಯಿಂದ ನೆನಪಿಸಿಕೊಳ್ಳೋದಾದರೆ ಇಸಿಎಂ ನ ಪ್ರಮುಖ ಅಂಶವೆಂದರೆ ಕೊಲ್ಲಾಜೆನ್ ಮತ್ತು ಇವು ಸರಿಸುಮಾರು ಮೂವತ್ತು ಪ್ರತಿಶತದಷ್ಟು ಸಸ್ತನಿ ದ್ರವ್ಯರಾಶಿಯನ್ನು ಹೊಂದಿವೆ ಮತ್ತು ಕೊಲ್ಲಾಜೆನ್ ಟೈಪ್ ಒನ್ ಮುಖ್ಯ ರಚನಾತ್ಮಕ ಪ್ರೋಟೀನ್ ಮತ್ತು ಫೈಬ್ರಿಲ್ ಪ್ರೋಟೀನ್ ಆದ್ದರಿಂದ ಕೊಲ್ಲಾಜೆನ್ ಗಳು ಒಟ್ಟಾರೆ ಇಸಿಎಂ ಗುಣಲಕ್ಷಣಗಳಿಗೆ ಕಾರಣವಾಗುವ ಪ್ರಮುಖ ಪ್ರೋಟೀನ್ ಗಳಾಗಿವೆ ಇಸಿಎಂ ಬಿಗಿತ ಬದಲಾದರೆ ಕೊಲ್ಲಜೆನ್ ಮಟ್ಟಗಳಲ್ಲಿ ಬದಲಾವಣೆ ಆಗುತ್ತದೆ ಎಂದು ಯಾರಾದರೂ ಊಹಿಸಬಹುದು ಮತ್ತು ಅದು ನಿಜ ಕೂಡ ಹೌದು ಆದ್ದರಿಂದ ನೀವು ಫೈಬ್ರೋಸಿಸ್ ನ ಅಡಿಯಲ್ಲಿ ವ್ಯಾಪಕವಾಗಿ ವಿವಿಧ ರೋಗಗಳು ಬರುತ್ತವೆ ಹಾಗಾದರೆ ಫೈಬ್ರೋಸಿಸ್ ಎಂದರೇನು ಇದು ಕೊಲ್ಲಾಜೆನ್ ಒನ್ ಸೇರಿದಂತೆ ಇಸಿಎಂ ಪ್ರೋಟೀನ್ ಗಳ ಸಂಗ್ರಹವಾಗಿದೆ ಆದ್ದರಿಂದ ನೀವು ಇದನ್ನು ಹೃದಯ ಸಂಬಂಧಿ ಕಾಯಿಲೆಗಳಂತಹ ರೋಗಗಳಲ್ಲಿ ಮತ್ತು ಕ್ಯಾನ್ಸರ್ ಗಳಲ್ಲಿ ನೋಡಬಹುದು ಇಲ್ಲಿ ಏನು ಗಮನಿಸಲಾಗಿದೆ ಆದ್ದರಿಂದ ಗಮನಿಸಿದ ಅಂಶವೆಂದರೆ ಕ್ಯಾನ್ಸರ್ ನಲ್ಲಿ ಬಲವಾದ ಫೈಬರ್ ಇದೆ ಆದ್ದರಿಂದ ಕ್ಯಾನ್ಸರ್ ನಲ್ಲಿ ನೀವು ಬಲವಾದ ಫೈಬ್ರೊಟಿಕ್ ಪ್ರತಿಕ್ರಿಯೆಯನ್ನು ಹೊಂದಿದ್ದೀರಿ ಇದನ್ನು ಡೆಸ್ಮೋಪ್ಲಾಸಿಯಾ ಎಂದೂ ಕರೆಯುತ್ತಾರೆ ಮತ್ತು ಇದು ಕೊಲ್ಲಜೆನ್ ಒಂದು ಮತ್ತು ಮೂರರ ಸಂಗ್ರಹವನ್ನು ಒಳಗೊಂಡಿರುತ್ತದೆ ಇವುಗಳನ್ನು ನಿಯಂತ್ರಿಸಲಾಗುತ್ತದೆ ಮತ್ತು ಕೊಲ್ಲಾಜೆನ್ ನಾಲ್ಕು ಇದು ಅವನತಿ ಹೊಂದುತ್ತದೆ ಗಮನಿಸಿದ ಸಂಗತಿಯೆಂದರೆ ಫೈಬ್ರೋಸಿಸ್ ಮತ್ತು ಪ್ರೋಗ್ನೋಸಿಸ್ ನ ನಡುವೆ ಬಲವಾದ ಸಂಬಂಧವಿದೆ ಸಾಮಾನ್ಯವಾಗಿ ಗಮನಿಸಿದ್ದನ್ನು ಕಳಪೆ ಪ್ರೋಗ್ನೋಸಿಸ್ ಎಂದು ಕರೆಯಲಾಗುತ್ತದೆ ಮತ್ತು ಸಸ್ತನಿ ಕಾರ್ಸಿನೋಮಗಳ ಸಂದರ್ಭದಲ್ಲಿ ಫೈಬ್ರೋಸಿಸ್ ಕಳಪೆ ಪ್ರೋಗ್ನೋಸಿಸ್ ನೊಂದಿಗೆ ಸಂಬಂಧ ಹೊಂದಿದೆ ಆದ್ದರಿಂದ ಇದು ಇಸಿಎಂ ಶೇಖರಣೆಯ ಹೆಚ್ಚಳ ಮತ್ತು ಅದರ ಅಡ್ಡ ಸಂಪರ್ಕದ ನಡುವಿನ ಕೊಂಡಿಯಾಗಿದೆ ಆದ್ದರಿಂದ ನೀವು ಫೈಬ್ರೋಸಿಸ್ ಗೆ ಸಂಬಂಧಿಸಿದ ರೋಗಶಾಸ್ತ್ರೀಯ ಅಂಗಾಂಶಗಳ ಬಗ್ಗೆ ಯೋಚಿಸಿದರೆ ಸ್ತನ ಕ್ಯಾನ್ಸರ್ ನಲ್ಲಿ ನೀವು ಕೊಲ್ಲಜೆನ್ ಒಂದು ಮತ್ತು ಮೂರು ಅನ್ನು ನಿಯಂತ್ರಿಸಿದ್ದೀರಿ ಮತ್ತು ಇದು ಹೆಚ್ಚಿದ ಗೆಡ್ಡೆಯ ಆಕ್ರಮಣ ಮತ್ತು ಹೆಚ್ಚಿದ ಮ್ಯಾಕ್ರೋಫೇಜ್ ಒಳನುಸುಳುವಿಕೆಗೆ ಸಂಬಂಧಿಸಿದೆ ಅದೇ ರೀತಿ ಮೇದೋಜ್ಜೀರಕ ಗ್ರಂಥಿಯ ಕ್ಯಾನ್ಸರ್ ಪ್ರಕರಣದಲ್ಲಿ ಮೇದೋಜ್ಜೀರಕ ಗ್ರಂಥಿಯ ಕ್ಯಾನ್ಸರ್ ಗೆ ಒಂದೇ ತರಹದ ಎರಡು ಅಂಶಗಳು ಇರುವುದು ನಿಜ ಆದ್ದರಿಂದ ಏನಾಗಿದೆ ಅಂದರೆ ಈ ರೀತಿಯ ಎಲ್ಲಾ ಪರಸ್ಪರ ಸಂಬಂಧಗಳು ನೀವು ಕೊಲ್ಲಜೆನ್ ನಲ್ಲಿ ಹೆಚ್ಚಳವನ್ನು ಹೊಂದಿರುವುದರಿಂದ ಅದು ಬಿಗಿತವು ಹೆಚ್ಚಾಗುತ್ತದೆ ಈ ಹೆಚ್ಚಿದ ಬಿಗಿತದ ಪರಿಣಾಮವನ್ನು ಅಧ್ಯಯನ ಮಾಡಲು ಹಾಗಾದರೆ ಜನರು ಏನು ಮಾಡಿದ್ದಾರೆ ವಾಂಡರ್ಬಿಲ್ಟ್ ವಿಶ್ವವಿದ್ಯಾಲಯ ದ ಅಲಿಸಾ ವೀವರ್ ಬಿಗಿತ ಇನ್ವಾಡೋಪೊಡಿಯಾ ವನ್ನು ಹೇಗೆ ಪ್ರಭಾವಿಸುತ್ತದೆ ಎಂಬುದನ್ನು ಪರಿಶೀಲಿಸಿದ್ದಾರೆ ಇನ್ವಾಡೋಪೊಡಿಯಾ ಎಂದರೇನು ಎಂಬುದನ್ನು ನೆನೆಪಿಸಿಕೊಳ್ಳೋಣ ಇದು ಮ್ಯಾಟ್ರಿಕ್ಸ್ ಮತ್ತು ಮ್ಯಾಟ್ರಿಕ್ಸ್ ನ ಒಳಗಿನ ನೋಟದಲ್ಲಿ ಇನ್ವಾಡೋಪೊಡಿಯಾ ಈ ಮುಂಚಾಚಿರುವಿಕೆಗಳು ಜೀವಕೋಶಗಳು ಆದ್ದರಿಂದ ಇವು ಮ್ಯಾಟ್ರಿಕ್ಸ್ ಗೆ ಚಾಚಿಕೊಂಡಿರುವ ಮುಂಚಾಚಿರುವಿಕೆಗಳು ಹೀಗಾಗಿ ಇದು ಮ್ಯಾಟ್ರಿಕ್ಸ್ ಮತ್ತು ನಂತರ ಅವರು ಮ್ಯಾಟ್ರಿಕ್ಸ್ ಅನ್ನು ಡಿಗ್ರೇಡ್ ಮಾಡಿದರು ಅಲಿಸ್ಸಾ ವೀವರ್ ಮಾಡಿದ ಪ್ರಯೋಗದಿಂದ ಅವರು ತೋರಿಸಿದ ಸಂಗತಿಯೆಂದರೆ ಅವರು ಎರಡು ತಲಾಧಾರಗಳನ್ನು ತೆಗೆದುಕೊಂಡರು ಮತ್ತು ಇವು ಪಿಎ ಜೆಲ್ ಗಳು ಪಾಲಿಯಾಕ್ರಿಲಾಮೈಡ್ ಜೆಲ್ ಗಳು ಒಂದು ಮೃದುವಾಗಿದ್ದು ಮತ್ತು ಇತರವು ಗಟ್ಟಿಯಾಗಿರುತ್ತದೆ ಮತ್ತು ಅವರು ಈ ತಲಾಧಾರಗಳ ಮೇಲೆ ಕೋಶಗಳನ್ನು ಲೇಪಿಸಿದರು ಮತ್ತು ಅದು ಬಿಗಿತ ಮತ್ತು ಇನ್ವಾಡೋಪೊಡಿಯಾ ನಡುವೆ ಯಾವುದೇ ಸಂಬಂಧವಿದೆಯೇ ಎಂದು ಕೇಳಿದರು ಆದ್ದರಿಂದ ಈ ತಲಾಧಾರಗಳು ಪ್ರತಿದೀಪಕ ಫೈಬ್ರೊನೆಕ್ಟಿನ್ ನೊಂದಿಗೆ ಅಡ್ಡ ಸಂಪರ್ಕ ಹೊಂದಿರುತ್ತವೆ ಮೇಲ್ನೋಟಕ್ಕೆ ನೀವು ಗಮನಿಸಬೇಕಾದ ಅಂಶವೆಂದರೆ ಮೂರು ಚಿತ್ರಗಳನ್ನು ತೆಗೆದುಕೊಂಡರೆ ಆಕ್ಟಿನ್ ಕಾರ್ಟಾಕ್ಟಿನ್ ಅಥವಾ ಇನ್ನಾವುದೇ ಇನ್ವಾಡೋಪೊಡಿಯಾ ಮಾರ್ಕರ್ ಮತ್ತು ನಂತರ ಫೈಬ್ರೊನೆಕ್ಟಿನ್ ಅಂದರೆ ಎಫ್ಐಟಿಸಿ ಫೈಬ್ರೊನೆಕ್ಟಿನ್ ಎಂದು ಹೇಳೋಣ ಅವರು ಕಂಡುಕೊಂಡದ್ದು ಮೃದುವಾದ ತಲಾಧಾರಗಳಲ್ಲಿದೆ ಮತ್ತು ಇದು ಮೇಲ್ನೋಟ ಎಂದು ಹೇಳೋಣ ಇದು ಕೋಶ ಮತ್ತು ಮ್ಯಾಟ್ರಿಕ್ಸ್ ನ ಚಿತ್ರ ಇದು ಇನ್ವಾಡೋಪೊಡಿಯಾ ದ ಉದಾಹರಣೆಯಾಗಿದೆ ನೀವು ಕೊರ್ಟಾಕ್ಟಿನ್ ಜೊತೆ ಸಮಾನಾಂತರ ಕೋಲೋಕಲೈಸೇಶನ್ ಹೊಂದಿದ್ದೀರಿ ಮತ್ತು ಈ ಸಮಯದಲ್ಲಿ ಇದು ಮ್ಯಾಟ್ರಿಕ್ಸ್ ಆಗಿದ್ದರೆ ಈ ಸಮಯದಲ್ಲಿ ಯಾವುದೇ ಪ್ರತಿದೀಪಕತೆ ಇರುವುದಿಲ್ಲ ಅಂದರೆ ಪ್ರತಿದೀಪಕದ ಕೊರತೆ ಇದೆ ಆದ್ದರಿಂದ ಇದು ಅವನತಿಗೆ ಸಮಾನವಾಗಿರುತ್ತದೆ ಹೀಗೆ ಇನ್ವಾಡೋಪೊಡಿಯಾ ದ ರಚನೆಯನ್ನು ಸೂಚಿಸುತ್ತದೆ ಈ ಅವನತಿಯನ್ನು ಇನ್ವಾಡೋಪೊಡಿಯಾ ಮಧ್ಯಸ್ಥಿಕೆ ವಹಿಸುತ್ತದೆ ಆದ್ದರಿಂದ ಅವರು ತೋರಿಸಿದ ಸಂಗತಿಯೆಂದರೆ ಬಿಗಿತವು ಹೆಚ್ಚಾದಂತೆ ಇನ್ವಾಡೋಪೊಡಿಯಾ ದ ಸಂಖ್ಯೆ ಅಥವಾ ಅವನತಿಯು ಬಿಗಿತದ ಮಾಪಕಕ್ಕೆ ಅನುಗುಣವಾಗಿರುತ್ತದೆ ಆದ್ದರಿಂದ ಇನ್ವಾಡೋಪೊಡಿಯಾ ಮಧ್ಯಸ್ಥಿಕೆಯ ಅವನತಿ ಬಿಗಿತಕ್ಕೆ ಅವಲಂಬಿತವಾಗಿರುತ್ತದೆ ಈ ಅಧ್ಯಯನವು ಬಿಗಿತದ ಹೆಚ್ಚಳವು ಈ ಫಿನೋಟೈಪ್ ಗೆ ಕಾರಣವಾಗಬಹುದು ಎಂದು ಸೂಚಿಸಿದೆ ಆದ್ದರಿಂದ ಈ ಬಿಗಿತದ ಹೆಚ್ಚಳ ಎಂದರೆ ಇಸಿಎಂ ಬಿಗಿತದ ಹೆಚ್ಚಳವು ಇನ್ವಾಡೋಪೊಡಿಯಾ ಚಟುವಟಿಕೆಯ ಹೆಚ್ಚಳದೊಂದಿಗೆ ಸಂಬಂಧ ಹೊಂದಿದೆಯೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಇಸಿಎಂ ಬಿಗಿತ ಅಥವಾ ಬದಲಾದ ಇಸಿಎಂ ಗುಣಲಕ್ಷಣಗಳನ್ನು ಹೆಚ್ಚಿಸುವ ಸಾಧ್ಯತೆ ಇದ್ದು ಪ್ರಗತಿಯನ್ನು ಸ್ಲ್ಯಾಷ್ ಕ್ಯಾನ್ಸರ್ ಅನ್ನು ಪ್ರೇರೇಪಿಸುತ್ತದೆ ಮತ್ತು ಕ್ಯಾನ್ಸರ್ ನ ಪರಿಣಾಮವಲ್ಲ ಎಂದು ಸೂಚಿಸುತ್ತದೆ ಆದ್ದರಿಂದ ಈ ಪ್ರಶ್ನೆಗೆ ಉತ್ತರಿಸಲು ವ್ಯಾಲೆರಿ ವೀವರ್ ಸ್ತನ ಕ್ಯಾನ್ಸರ್ ಆಕ್ರಮಣ ಮತ್ತು ಬಾಹ್ಯಕೋಶೀಯ ಮ್ಯಾಟ್ರಿಕ್ಸ್ ಬಿಗಿತ ಮತ್ತು ಮಾರಕತೆಯ ನಡುವಿನ ಸಂಬಂಧದ ಕುರಿತು ಹಲವಾರು ಪ್ರಯೋಗಗಳನ್ನು ಮಾಡಿದ್ದಾರೆ ಸ್ತನ ಕ್ಯಾನ್ಸರ್ ನಲ್ಲಿ ಇಸಿಎಂ ಬಿಗಿತ ಮತ್ತು ಮಾರಕತೆಯ ಸಂಬಂಧವನ್ನು ಅವರು ತನಿಖೆ ಮಾಡಿದರು ಆದ್ದರಿಂದ ನಾವು ಈ ಕೆಲಸದ ಬಗ್ಗೆ ಚರ್ಚಿಸೋಣ ಆದರೆ ನಾನು ಇದನ್ನು ಪ್ರಾರಂಭಿಸುವ ಮೊದಲು ಸ್ತನದ ಅಂಗರಚನಾಶಾಸ್ತ್ರವನ್ನು ಸಂಕ್ಷಿಪ್ತವಾಗಿ ನೀಡುತ್ತೇನೆ ಸ್ತನದಲ್ಲಿ ಈ ಲೋಬ್ಯುಲ್ ಗಳು ಹಾಲನ್ನು ಸ್ರವಿಸುತ್ತವೆ ಮತ್ತು ಈ ರೀತಿಯ ರಚನೆಗಳನ್ನು ಹೊಂದಿವೆ ನಂತರ ಅದು ಸಂಪರ್ಕಗೊಳ್ಳುತ್ತದೆ ಮತ್ತು ಅಂತಿಮವಾಗಿ ಮೊಲೆತೊಟ್ಟುಗಳಿಗೆ ಕಾರಣವಾಗುತ್ತದೆ ಹಾಲು ಸ್ರವಿಸುತ್ತದೆ ಮತ್ತು ಇದನ್ನು ಈ ನಾಳಗಳ ಮೂಲಕ ಸಂಪರ್ಕಿಸಲಾಗುತ್ತದೆ ಇವು ನಾಳಗಳು ಮತ್ತು ಇವುಗಳನ್ನು ಲೋಬ್ಯುಲ್ಸ್ ಎಂದು ಕರೆಯಲಾಗುತ್ತದೆ ನೀವು ಲೋಬ್ಯುಲ್ ಮೇಲೆ ಝುಮ್ ಮಾಡಿದರೆ ನೀವು ನೋಡುವುದು ಇವು ಅಡಿಪೋಸ್ ಅಂಗಾಂಶಗಳಿಂದ ಆವೃತವಾಗಿವೆ ನೀವು ಮತ್ತಷ್ಟು ಝುಮ್ ಮಾಡಿದರೆ ಇವುಗಳು ಒಳಗೆ ಇರುವ ಅಂತರವಾಗಿದ್ದು ಈ ಕೋಶಗಳಿಂದ ಸ್ರವಿಸುವ ಹಾಲನ್ನು ಮೊಲೆತೊಟ್ಟುಗಳಿಗೆ ನಿರ್ದೇಶಿಸುತ್ತದೆ ನೀವು ಇನ್ನೂ ಹತ್ತಿರದಲ್ಲಿ ಝುಮ್ ಮಾಡಿದರೆ ನೀವು ನೋಡುವುದರಲ್ಲಿ ಕೆಲವು ಬಾಹ್ಯಕೋಶೀಯ ಮ್ಯಾಟ್ರಿಕ್ಸ್ ಇದೆ ಮತ್ತು ಅದರ ಮೇಲೆ ಈ ಎಪಿತೀಲಿಯಲ್ ಕೋಶಗಳು ಮತ್ತು ಈ ರಚನೆಗಳನ್ನು ಅಸಿನಿ ಎಂದು ಕರೆಯಲಾಗುತ್ತದೆ ಅದೇ ರೀತಿ ನೀವು ನಾಳಗಳನ್ನು ನೋಡಿದರೆ ನೀವು ಈ ಎಪಿಥೇಲಿಯಲ್ ಕೋಶಗಳನ್ನು ಹೊಂದಿರುವಿರಿ ಆದ್ದರಿಂದ ಇದು ನಾಳದ ಉದ್ದದ ಅಕ್ಷವಾಗಿದೆ ಮತ್ತು ಇದರ ಕೆಳಗೆ ಬೆಸಲ್ ಲ್ಯಾಮಿನಾ ಇದೆ ಇಲ್ಲಿಯೂ ಸಹ ಇದರ ಸುತ್ತಲೂ ಬೇಸ್ಮೆಂಟ್ ಮೆಂಬ್ರೇನ್ ಇದೆ ಆದ್ದರಿಂದ ಇವುಗಳನ್ನು ವಿಶೇಷವಾಗಿ ನಿರ್ಬಂಧಿಸಲಾಗಿದೆ ಆದ್ದರಿಂದ ಈ ಕೋಶಗಳು ಇವುಗಳ ಸುತ್ತಲಿನ ನಾಳಗಳ ಉದ್ದಕ್ಕೂ ಹಾಲು ಹರಿಯಲು ಅನುವು ಮಾಡಿಕೊಡುತ್ತದೆ ಆದ್ದರಿಂದ ಕ್ಯಾನ್ಸರ್ ಸಂದರ್ಭದಲ್ಲಿ ನೀವು ಎರಡು ರೀತಿಯ ಕ್ಯಾನ್ಸರ್ ಪಡೆಯಬಹುದು ನೀವು ಎರಡು ವಿಭಿನ್ನ ರೀತಿಯ ಕ್ಯಾನ್ಸರ್ ಹೊಂದಿರಬಹುದು ಇದನ್ನು ಲೋಬ್ಯುಲರ್ ಕಾರ್ಸಿನೋಮ ಅಥವಾ ಡಕ್ಟಲ್ ಕಾರ್ಸಿನೋಮ ಎಂದು ಕರೆಯಲಾಗುತ್ತದೆ ಲೋಬ್ಯುಲರ್ ಕಾರ್ಸಿನೋಮಾ ವು ಈ ನಾಳಗಳನ್ನು ಹೊಂದಿದ್ದರೆ ಈ ಲೋಬ್ಯುಲ್ ಗಳ ರಚನೆಯು ಬೇರ್ಪಡುತ್ತದೆ ಮತ್ತು ಜೀವಕೋಶಗಳು ಆಕ್ರಮಣ ಮಾಡಲು ಪ್ರಾರಂಭಿಸುತ್ತವೆ ಇವು ಎಪಿಥೇಲಿಯಲ್ ಕೋಶಗಳಾಗಿವೆ ಮತ್ತು ಈ ಕೋಶಗಳ ಪ್ರಸರಣ ಹೆಚ್ಚಾಗಿದೆ ಮತ್ತು ನಂತರ ಈ ಕೋಶಗಳು ವಲಸೆ ಹೋಗಲು ಪ್ರಾರಂಭಿಸುತ್ತವೆ ಮತ್ತು ಅಂತಿಮವಾಗಿ ಬಹಳ ದೂರದಲ್ಲಿ ರಕ್ತನಾಳಗಳಿವೆ ಮತ್ತು ಅದರ ಸುತ್ತಲೂ ಇಸಿಎಂ ಇದೆ ಈ ಜೀವಕೋಶಗಳು ಆಕ್ರಮಣ ಮಾಡಿ ನಾಳಗಳ ಕಡೆಗೆ ಚಲಿಸುತ್ತವೆ ಡಕ್ಟಲ್ ಕಾರ್ಸಿನೋಮಾ ದ ಸಂದರ್ಭದಲ್ಲಿ ಇದೆ ರೀತಿ ಸಂಭವಿಸುತ್ತದೆ ಆದ್ದರಿಂದ ನಿಮ್ಮಲ್ಲಿರುವುದು ಈ ಕೋಶಗಳ ರಚನೆ ಕಳೆದುಹೋಗಿದೆ ಬೆಸಲ್ ಲ್ಯಾಮಿನಾ ಅಡ್ಡಿಪಡಿಸುತ್ತದೆ ಮತ್ತು ಈ ಕೋಶಗಳು ವಲಸೆ ಹೋಗಲು ಪ್ರಾರಂಭಿಸುತ್ತವೆ ಮೊದಲ ಹಂತವೆಂದರೆ ಪ್ರಸರಣ ಮತ್ತು ನಂತರ ಅವು ಬೇಸ್ಮೆಂಟ್ ಮೆಂಬ್ರೇನ್ ಯನ್ನು ಉಲ್ಲಂಘಿಸಿ ಆಕ್ರಮಣವನ್ನು ಪ್ರಾರಂಭಿಸುತ್ತವೆ ಎರಡು ವಿಭಿನ್ನ ರೀತಿಯ ಕ್ಯಾನ್ಸರ್ ಇರುವ ಚಿತ್ರ ಇದಾಗಿದೆ ಆದ್ದರಿಂದ ಕ್ಯಾನ್ಸರ್ ಗೆಡ್ಡೆಯ ಮತ್ತು ಸುತ್ತಮುತ್ತಲಿನ ಅಂಗಾಂಶಗಳ ಗುಣಲಕ್ಷಣಗಳು ಹೇಗೆ ತೊಂದರೆಗೊಳಗಾಗುತ್ತವೆ ಎಂಬುದನ್ನು ನೀವು ನೋಡಿದರೆ ಆದ್ದರಿಂದ ಸಾಮಾನ್ಯ ಸಸ್ತನಿ ಗ್ರಂಥಿಯು ತುಂಬಾ ಮೃದುವಾಗಿರುತ್ತದೆ ಮತ್ತು ಇದು ಇನ್ನೂರು ಪ್ಯಾಸ್ಕಲ್ ಬಿಗಿತದ ಕ್ರಮದಲ್ಲಿರುತ್ತದೆ ಪ್ಯಾಸ್ಕಲ್ ಏನು ಅಂದರೆ ಮತ್ತೆ ನಿಮಗೆ ನೆನಪಿಸಲು ಮೀಟರ್ ಚೌಕಕ್ಕೆ ನ್ಯೂಟನ್ ಮತ್ತು ಈ ಘಟಕವನ್ನು ಪ್ಯಾಸ್ಕಲ್ ಎಂದು ಕರೆಯಲಾಗುತ್ತದೆ ಇವುಗಳು ತುಂಬಾ ಮೃದುವಾಗಿರುತ್ತವೆ ಮತ್ತು ಈ ಇನ್ನೂರು ಪ್ಯಾಸ್ಕಲ್ ಅನ್ನು ಮೃದು ನರಕೋಶದ ಅಂಗಾಂಶ ಮತ್ತು ಮೆದುಳಿನ ಅಂಗಾಂಶಗಳಿಗೆ ಹೋಲಿಸಬಹುದು ಕ್ಯಾನ್ಸರ್ ಗೆಡ್ಡೆಗಳ ಸಂದರ್ಭದಲ್ಲಿ ಐದು ಸಾವಿರ ಪ್ಯಾಸ್ಕಲ್ ಗಳ ಕ್ರಮದಿಂದ ಇದು ತುಂಬ ಹೆಚ್ಚಿರುತ್ತದೆ ಆದ್ದರಿಂದ ಇದರ ಬಿಗಿತ ಇಪ್ಪತ್ತರಿಂದ ಇಪ್ಪತ್ತೈದು ಪಟ್ಟು ಹೆಚ್ಚಾಗುತ್ತದೆ ಕ್ಯಾನ್ಸರ್ ಗೆಡ್ಡೆಯೊಂದಿಗೆ ಜೋಡಿಸಲಾದ ಸ್ಟ್ರೋಮಾ ಸಾವಿರ ಪ್ಯಾಸ್ಕಲ್ ಗಳ ಕ್ರಮದಲ್ಲಿದೆ ನೀವು ಕೊಲ್ಲಾಜೆನ್ ಅನ್ನು ನೋಡಿದರೆ ಪ್ರತಿ ಮಿ ಗೆ ಎರಡು ಮಿಗ್ರಾಂ ಕೊಲ್ಲಾಜೆನ್ ಜೆಲ್ ಹೊಂದಿರಬಹುದು ಮತ್ತು ಮುನ್ನೂರು ಪ್ಯಾಸ್ಕಲ್ ಬಿಗಿತಗಳ ಕ್ರಮದಲ್ಲಿ ನೀವು ನೋಡುವುದು ಕ್ಯಾನ್ಸರ್ ಸಂದರ್ಭದಲ್ಲಿ ಬಿಗಿತವು ತೀವ್ರವಾಗಿ ಹೆಚ್ಚಾಗುತ್ತದೆ ಆಗ ಉದ್ಭವಿಸುವ ಪ್ರಶ್ನೆಯೆಂದರೆ ಈ ಬಿಗಿತದ ಹೆಚ್ಚಳವು ಕ್ಯಾನ್ಸರ್ ನ ಪ್ರಗತಿಗೆ ಕ್ಯಾನ್ಸರ್ ಆಕ್ರಮಣಕ್ಕೆ ಕಾರಣವಾಗಿದೆಯೇ ಅಥವಾ ಇದು ಕ್ಯಾನ್ಸರ್ ಪರಿಣಾಮವೇ ಆದ್ದರಿಂದ ಈ ಪ್ರಶ್ನೆಗೆ ಉತ್ತರಿಸಲು ವ್ಯಾಲೆರಿ ವೀವರ್ 2005 ರಲ್ಲಿ ಈ ಹೆಗ್ಗುರುತು ಸಂಶೋಧನಾ ಪತ್ರಿಕೆಯನ್ನು ಪ್ರಕಟಿಸಿದರು ಅವರು ಏನು ಮಾಡಿದರು ಎಂದರೆ ಅವರು ಮೊದಲು ಸಸ್ತನಿ ಅಂಗಾಂಶ ಗ್ರಂಥಿಯ ಗುಣಲಕ್ಷಣಗಳನ್ನು ಪರಿಶೀಲಿಸಿದರು ಇದು ಇನ್ನೂರು ಪ್ಯಾಸ್ಕಲ್ ಗಳ ಕ್ರಮದಲ್ಲಿದೆ ಅವರು ಏನು ಮಾಡಿದ್ದಾರೆಂದರೆ ಈ ಕೊಲ್ಲಾಜೆನ್ ಜೆಲ್ ಗಳನ್ನು ಮಾಡಿ ಮತ್ತು ಹಲವಾರು ಬೇಸ್ಮೆಂಟ್ ಮೆಂಬ್ರೇನ್ ಯನ್ನು ಕೊಲ್ಲಾಜೆನ್ ಜೆಲ್ ಗಳನ್ನು ಮಾಡಿದರು ಅಲ್ಲಿ ಇದನ್ನು ಸ್ಥಿರವಾಗಿರಿಸಲಾಯಿತು ಮತ್ತು ಕೊಲ್ಲಾಜೆನ್ ನ ಸಾಂದ್ರತೆಯು ವೈವಿಧ್ಯಮಯವಾಗಿತ್ತು ಅವರು ಕೊಲ್ಲಾಜೆನ್ ನ ಸಾಂದ್ರತೆಯನ್ನು ಬದಲಿಸಿದರು ಮತ್ತು ಇದು ವಿಭಿನ್ನ ಬಿಗಿತಗಳ ಶ್ರೇಣಿಯನ್ನು ಸೃಷ್ಟಿಸಲು ಅವರಿಗೆ ಅವಕಾಶ ಮಾಡಿಕೊಟ್ಟಿತು ಆದ್ದರಿಂದ ಇದು ಕೊಲ್ಲಾಜೆನ್ ಅಕ್ಷ ಇದು ಮೂರು ದಶಮಾಂಶ ಐದು ಮಿಗ್ರಾಂ ಪ್ರತಿ ಮಿಲಿ ನ ಕೊಲ್ಲಾಜೆನ್ ಸಾಂದ್ರತೆಯಾಗಿದೆ ಕೊಲ್ಲಾಜೆನ್ ಜೆಲ್ ನ ವಿವಿಧ ಬಿಗಿತಗಳನ್ನು ಅವರು ಒಂದು ಮಿಗ್ರಾಂ ಪ್ರತಿ ಮಿಲಿ ಗೆ ನೂರ ಎಪ್ಪತ್ತು ಪ್ಯಾಸ್ಕಲ್ ಗಳಿಂದ ಹಿಡಿದು ಗಟ್ಟಿಯಾದ ಜೆಲ್ಗಳಿಗೆ ಸುಮಾರು ಒಂದು ಸಾವಿರದ ಇನ್ನೂರು ಪ್ಯಾಸ್ಕಲ್ ಗಳವರೆಗೆ ಉತ್ಪಾದಿಸಿದರು ಈ ನೂರ ಎಪ್ಪತ್ತು ಪ್ಯಾಸ್ಕಲ್ ಅನ್ನು ಸಾಮಾನ್ಯ ಸಸ್ತನಿ ಗ್ರಂಥಿಯ ಗುಣಲಕ್ಷಣಗಳಿಗೆ ಹೋಲಿಸಬಹುದು ಅವರು ಏನು ಮಾಡಿದ್ದಾರೆಂದರೆ ಅವರು ಎಂಸಿಎಫ್ 10 ಎ ಕೋಶಗಳನ್ನು ಲೇಪಿಸಿದರು ಇವು ಸಾಮಾನ್ಯ ಸಸ್ತನಿ ಎಪಿಥೇಲಿಯಲ್ ಕೋಶಗಳಾಗಿವೆ ಮತ್ತು ಈ ಕೋಶಗಳ ರೂಪವಿಜ್ಞಾನ ಏನು ಎಂದು ಅವರು ಕೇಳಿದರು ಒಂದು ಮಿಗ್ರಾಂ ಪ್ರತಿ ಮಿಲಿ ಜೆಲ್ ಗಳಿಗೆ ಎಂದರೆ ಮೃದುವಾದ ಜೆಲ್ ಗಳ ಮೇಲೆ ಕೋಶಗಳು ಈ ಅಸಿನಿ ಯನ್ನು ರಚನೆಯಂತೆ ರೂಪಿಸಿದವು ಈ ಅಸಿನಿ ಯಲ್ಲಿ ಮಧ್ಯದ ಭಾಗವು ಖಾಲಿಯಾಗಿದೆ ಮತ್ತು ಇವುಗಳು ಪ್ರತ್ಯೇಕ ಕೋಶಗಳಾಗಿವೆ ಅವು ಒಟ್ಟಿಗೆ ಸಂಪರ್ಕ ಹೊಂದಿವೆ ಈ ಕೋಶಗಳ ಪರಿಧಿಯಲ್ಲಿ ಬೇಸ್ಮೆಂಟ್ ಮೆಂಬ್ರೇನ್ ಇದೆ ಮತ್ತು ಇವು ಪ್ರತಿಯೊಂದೂ ನ್ಯೂಕ್ಲಿಯಸ್ ಗಳು ಆದರೆ ಅವರು ಗಟ್ಟಿಯಾದ ಮೇಲ್ಮೈಗಳಲ್ಲಿನ ರೂಪವಿಜ್ಞಾನವನ್ನು ನೋಡಿದಾಗ ಅವರು ಕಂಡುಕೊಂಡದ್ದು ಬಹಳ ಆಕ್ರಮಣಕಾರಿ ಫಿನೋಟೈಪ್ ಅನ್ನು ತೋರಿಸುವ ಕೋಶಗಳ ಗುಂಪು ಅಸಿನಿ ರಚನೆ ಇರಲಿಲ್ಲ ಅಲ್ಲಿ ಆದ್ದರಿಂದ ಗಟ್ಟಿಯಾದ ಮೇಲ್ಮೈಗಳಲ್ಲಿ ಯಾವುದೇ ಅಸಿನಿ ರಚನೆಗಳು ಇರುವುದಿಲ್ಲ ಅಂಗಾಂಶಗಳ ಬಿಗಿತವು ಅಸಹಜ ಎಪಿಥೇಲಿಯಲ್ ಅಂಗಾಂಶ ಸಂಘಟನೆಗೆ ಕಾರಣವಾಗಬಹುದು ಎಂದು ಇವು ಸೂಚಿಸುತ್ತವೆ ಈ ಪ್ರಯೋಗದ ಬಗ್ಗೆ ಒಂದು ಎಚ್ಚರಿಕೆ ಇತ್ತು ಏಕೆಂದರೆ ಅವರು ಕೊಲ್ಲಾಜೆನ್ ಸಾಂದ್ರತೆಯನ್ನು ಬದಲಾಯಿಸುತ್ತಿದ್ದರಿಂದ ಅವರು ಲೇಪಿಸಿದಾಗ ಕೊಲ್ಲಾಜೆನ್ ಸಹ ಲಿಗಂಡ್ ಸಾಂದ್ರತೆಯನ್ನು ಬದಲಾಯಿಸುತ್ತಿದೆ ಬೃಹತ್ ಬಿಗಿತ ಬದಲಾಗುತ್ತಿರುವಾಗ ಲಿಗಂಡ್ ಸಾಂದ್ರತೆಯೂ ಬದಲಾಗುತ್ತಿದೆ ಆದ್ದರಿಂದ ಈ ವ್ಯತ್ಯಾಸಗಳು ಲಿಗಂಡ್ ಸಾಂದ್ರತೆಯಲ್ಲಿನ ಸುಳ್ಳು ಬದಲಾವಣೆಗಳ ಪರಿಣಾಮವಾಗಿದೆ ಎಂಬ ಅಂಶವನ್ನು ತಳ್ಳಿಹಾಕಲು ಅವರು ಪ್ರಯೋಗ ಮಾಡಿದರು ಪಿಎ ಜೆಲ್ ಗಳಲ್ಲಿ ಅವರು ಅದೇ ರೀತಿಯ ಪ್ರಯೋಗಗಳನ್ನು ಪುನರಾವರ್ತಿಸಿದರು ಪಾಲಿಯಾಕ್ರಿಲಾಮೈಡ್ ಜೆಲ್ ಗಳು ಬೇಸ್ಮೆಂಟ್ ಮೆಂಬ್ರೇನ್ ಯೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದವು ಮತ್ತು ಮತ್ತೊಮ್ಮೆ ಅವರು ಅದೇ ವಿಷಯವನ್ನು ಗಮನಿಸಿದರು ಆದ್ದರಿಂದ ಬಿಗಿತ ಹೆಚ್ಚಳವು ಅಸಿನಿ ರಚನೆಯ ಕುಸಿತಕ್ಕೆ ಕಾರಣವಾಗುತ್ತದೆ ನಾವು ಇಂದು ಇಲ್ಲಿಗೆ ನಿಲ್ಲಿಸುತ್ತೀನಿ ಮುಂದಿನ ತರಗತಿಯಲ್ಲಿ ನಾವು ಈ ಭಾಗದಿಂದ ಮುಂದುವರಿಯೋಣ ನಿಮ್ಮ ಗಮನಕ್ಕೆ ಧನ್ಯವಾದಗಳು